ಬಿಎಲ್ಈಬಗ್ಗೆ ಓ ರೆಯಿಲ್ಲಿO Reilly ಪ್ರಕಟನೆಯವರ ಪುಸ್ತಕವಿದೆ ಅದನ್ನು ನೋಡಿ ಮತ್ತು ಅದರಿಂದ ನಿಮಗೆ ಬಿಎಲ್ಈ ಬಗ್ಗೆ ಉತ್ತಮ ಮಾಹಿತಿ ಲಭಿಸುತ್ತದೆ ನಾನು ಬ್ಲೂಟೂತ್ನ ಬಗ್ಗೆ ನನಗೆ ತಿಳಿದಿರುವ ಹಲವು ವಿಚಾರಗಳನ್ನು ನಿಮಗೆ ತಿಳಿಸುತ್ತೇನೆ ಹಿಂದಿನ ದಿನಗಳಲ್ಲಿ ಮೊದಲಿಗೆ ಕ್ಲಾಸಿಕ್ ಬ್ಲೂಟೂತ್ ತ್ರಂತ್ರಜ್ಞಾನವಿತ್ತು ನಂತರ ಹೆಚ್ಚಿನ ಮಾಹಿತಿಯ ದರದ ಬ್ಲೂಟೂತ್ ತಂತ್ರಜ್ಞಾನವಿತ್ತು ಅದಾದ ಮೇಲೆ ಕಡಿಮೆ ಶಕ್ತಿಯ ಬ್ಲೂಟೂತ್ ತಂತ್ರಜ್ಞಾನ ಬಳಕೆಗೆ ಬಂದಿತು ನಿಮಗೆ ಮೊದಲಿನ ಬ್ಲೂಟೂತ್ ತಂತ್ರಜ್ಞಾನಕ್ಕೆ ಹೊಂದಾಣಿಕೆಯ ಅವಶ್ಯಕತೆಯಿತ್ತು ಹಾಗಾಗಿ ನಿಮಗೆ ಉಭಯ ರೀತಿಯ ವ್ಯವಸ್ಥೆ ಅಗತ್ಯತೆ ಇತ್ತು ಅದಾದ ಮೇಲೆ ಎಲ್ಲವನ್ನು ನಿರ್ಲಕ್ಷಿಸಿ ಬಿಎಲ್ಈ ಘಟಕವನ್ನು ಪ್ರಾರಂಭಿಸಲಾಯಿತು ಈಗ ಇವುಗಳು 4 1 ಮತ್ತು ಮೇಲೆ ಇರುವುದು ಬಹಳ ಮುಖ್ಯ ಹಾಗೂ 5 0 ಈಗಾಗಲೇ ಇದೆ ಅದು ಐಪಿ ಸ್ಟಾಕ್ ಅನ್ನು ಬೆಂಬಲಿಸುತ್ತದೆ ಮತ್ತು 4 2 ಮತ್ತು ಮೇಲೆ ಇರುವವು ಮೆಷ್ ಭಾಗವನ್ನು ಬೆಂಬಲಿಸುತ್ತದೆ 2 ಮೆಷ್ ಸಾಧ್ಯವಿದೆ ನೀವು ಈಗಾಗಲೇ ಈ ಜಗತ್ತಿನಲ್ಲಿ ಏನೆಲ್ಲಾ ಆಗಿದೆ ಅದನ್ನು ಒಮ್ಮೆ ನೋಡಿಕೊಂಡು ಬಂದರೆ ಈ ಬಿಎಲ್ಈ ಯು ಉಳಿದ ಆವೃತ್ತಿಗಿಂತ ಎದ್ದು ಕಾಣುವುದನ್ನು ನೋಡಬಹುದು ಯಾಕೆಂದರೆ ಅದು ನಿಮಗೆ ಶ್ರೇಷ್ಠ ಗುಣಮಟ್ಟವನ್ನು ನೀಡುತ್ತದೆ ಅದು ಮೆಷ್ ಮತ್ತು ಹೆಚ್ಚಿನ ಮೊತ್ತದ ಐಪಿ ಸ್ಟಾಕ್ ಲಭ್ಯತೆಯನ್ನು ಕೊಡುತ್ತದೆ ಅದು ನಿಮಗೆ ಐಪಿ ಸ್ಟಾಕ್ ಅನ್ನು ನೇರವಾಗಿ ಕೊಡುತ್ತದೆ ಸಮಯ ನೋಡಿ 214 ನೀವು ಹೆಚ್ಚಿನ ಮಾಹಿತಿ ದರದ ಬ್ಲೂಟೂತ್ ಇಲ್ಲವೇ ಉಭಯ ರೀತಿಯ ಬ್ಲೂಟೂತ್ನ ಭದ್ರತೆಯನ್ನು ನೋಡಿದರೆ ಅಲ್ಲಿ ಭದ್ರತೆಯಿದೆ ಅದು ಸುರಕ್ಷಿತ ಎಂದು ನೀವು ಸರಳವಾಗಿ ಹೇಳಬಹುದು ಆದರೆ ಭದ್ರತೆ ಮತ್ತು ಮಾಹಿತಿ ದರದಲ್ಲಿ ನಿಜವಾಗಿ ಅದು ಶ್ರೇಷ್ಟವಾಗಿಲ್ಲ ಮಾಹಿತಿ ದರದ ಒಂದು ಮುಖ್ಯವಾದ ಭಿನ್ನತೆಯನ್ನು ನೀವು ಇಲ್ಲಿ ನೋಡಬಹುದು ಜನರು 1 ಮೆಗಾ ಬಿಟ್ ಸೆಕೆಂಡ್ ಮತ್ತು ಸ್ವಲ್ಪ ವಿದ್ಯುತ್ ಪ್ರವಾಹದ ಬಳಕೆಯ ಬಗ್ಗೆ ಮಾತನಾಡುತ್ತಿದ್ದರು ಯಾಕೆಂದರೆ ಅದು ಹಲವು ಕರಮುಕ್ತ ಉಪಯೋಗಕ್ಕೆ ಬಳಕೆಯಾಗುತ್ತದೆ ಕ್ಲಾಸಿಕ್ ಬ್ಲೂಟೂತ್ ಅಥವಾ ಹೆಚ್ಚಿನ ಮಾಹಿತಿ ದರದ ಬ್ಲೂಟೂತ್ ವ್ಯವಸ್ಥೆಯಲ್ಲಿ 1 ಎಮ್ಬಿಪಿಎಸ್ ಇದ್ದರೂ ಸಹ ವಿದ್ಯುತ್ ಶಕ್ತಿಯ ಸಮಸ್ಯೆಯಿಲ್ಲ ಈಡಿಆರ್ ಮಾಹಿತಿ ದರವು 1 ಎಮ್ಬಿಪಿಎಸ್ಗಿಂತ ಜಾಸ್ತಿಯಿರುವುದು ನಿಮಗೆ ತಿಳಿದಿದೆ ಅದು ಕೆಲವೊಮ್ಮೆ 2 ಇಲ್ಲವೇ 3 ಎಮ್ಬಿಪಿಎಸ್ ಕೂಡ ಇರಬಹುದು ಎಂಬ ಹೇಳಿಕೆಯಿದೆ ಹಾಗಾಗಿ ಹೆಚ್ಚಿನ ಮಾಹಿತಿ ದರ 1 ಎಮ್ಬಿಪಿಎಸ್ಗಿಂತ ಜಾಸ್ತಿ ಇರುತ್ತದೆ ಅಥವಾ ನಾನು 1 ಎಮ್ಬಿಪಿಎಸ್ಎಂದು ಹೇಳುತ್ತೇನೆ ನಿಮಗೆ ಹಿಂದಿನ ಹೊಂದಾಣಿಕೆ ಬೇಕಾಗಿರುವುದರಿಂದ ಅದಕ್ಕಿಂತ ಹೆಚ್ಚು ನಾನು ಪ್ರಮಾಣೀಕರಿಸುವುದಿಲ್ಲ ಹಾಗಾಗಿ ನೀವು ಉಭಯ ಸ್ಟಾಕ್ ಮತ್ತು ಬಿಎಲ್ಈಯನ್ನು ಚಿತ್ರಣಕ್ಕೆ ತರಬೇಕು ಚಾನಲ್ಗೆ ಸಂಬಂಧಿಸಿದಂತೆ ಕ್ಲಾಸಿಕ್ ಬ್ಲೂಟೂತ್ನಲ್ಲಿ 79 ಚಾನಲ್ಅನ್ನು ಬಿಟ್ಟು ನೀವು ಯಾವುದನ್ನೂ ಹಿಂದಿರುಗಿ ನೋಡಬೇಕಾಗಿಲ್ಲ ಮತ್ತು ಬಿಎಲ್ಈಯಲ್ಲಿ ನಿಜವಾಗಿ 40 ಚಾನಲ್ಗಳಿವೆ ಅದರಲ್ಲಿ ನೀವು ನಿಜವಾಗಿ ಎಷ್ಟನ್ನು ಜಾಹಿರಾತಿನ ಉದ್ದೇಶಕ್ಕೆ ಬಳಸಬಹುದು ಎಂಬುವುದರಲ್ಲಿ ವ್ಯತ್ಯಾಸವಿದೆ ಮೊದಲಿಗೆ ಅಲ್ಲಿ ಕೇವಲ 3 ಸಂದರ್ಭಗಳಿದ್ದವು ಹಾಗೂ ಈಗ ಅಲ್ಲಿ ಜಾಹೀರಾತಿಗೆ ಬಳಸುವ ಚಾನಲ್ಗಳ ಸಂಖ್ಯೆಯಲ್ಲಿ ಯಾವುದೇ ನಿರ್ಬಂಧವಿಲ್ಲ ಇದು ಮುಖ್ಯವಾದ ವಿಚಾರ ಬಿಎಲ್ಈ ಪ್ರಮುಖವಾಗಿ ಘಟನೆಯಿಂದ ಉತ್ತೇಜನಗೊಳ್ಳುವ ಮಾದರಿಯಾಗಿದೆ ಅದು ಘಟನೆಗೆ ಅನುಗುಣವಾಗಿ ಇದೆ ಎಂದು ಹೇಳಬಹುದು ಹಾಗಾಗಿ ಕ್ಲಾಸಿಕ್ ಬ್ಲೂಟೂತ್ ತಂತ್ರಜ್ಞಾನವು ಎಂದಿಗೂ ಸಂಪರ್ಕಗೊಂಡಿರುತ್ತದೆ ಎಂದು ನೀವು ಹೇಳಬಹುದು ಇದು ಇಲ್ಲಿ ವಿದ್ಯುತ್ ಶಕ್ತಿಯು ಪ್ರಮುಖ ವಿಚಾರವಲ್ಲ ಎಂಬುದನ್ನೂ ಸೂಚಿಸುತ್ತದೆ ಈ ಘಟನೆ ಸಂಬಂಧಿಸಿದಕ್ಕೆ ಹೊಲಿಸಿದರೆ ಇದು ತುಂಬಾ ವಿದ್ಯುತ್ ಶಕ್ತಿಯನ್ನು ಬಳಸುತ್ತದೆ ಎಂದು ಹೇಳಬಹುದು ಇಲ್ಲಿ ವಿದ್ಯುತ್ ಶಕ್ತಿಯ ಬಳಕೆಯು ಪ್ರಮುಖ ವಿಚಾರವಾಗಿದೆ ಉಪಯೋಗಗಳು ಬದಲಾಗುತ್ತಿವೆ ಬಿಎಲ್ಈಯಲ್ಲಿ ಜನರು ವೈದ್ಯಕೀಯ ಉಪಯೋಗದ ಬಗ್ಗೆ ಮಾತನಾಡುತ್ತಾರೆ ಕ್ಲಾಸಿಕ್ ಬ್ಲೂಟೂತ್ಅನ್ನು ಹಲವಾರು ಕರಮುಕ್ತ ಹಾಗೂ ಆಡಿಯೋ ಉಪಯೋಗದಲ್ಲಿ ಬಳಕೆಯಾಗುತ್ತದೆ ಹಾಗಾಗಿ ವಿವಿಧ ರೀತಿಯ ಪ್ರೊಫೈಲ್ಗಳಿವೆ ವ್ಯವಸ್ಥೆಯ ರಚನೆಯು ಭಿನ್ನವಾಗಿದೆ ಅದು ಆವರ್ತನ ಹೊಪ್ ಸ್ಪ್ರೆಡ್ ಸ್ಪೆಕ್ಟ್ರಮ್ ಬಳಸುವುದರಿಂದ ಗದ್ದಲದಲ್ಲಿ ಚೇತರಿಕೆಯಿದೆಸಮಯ ನೋಡಿ0554 ಎಫ್ಎಚ್ಎಸ್ಎಸ್ ಎಂದು ಕರೆಯಲ್ಪಡುವ ಆವರ್ತನ ಹೊಪ್ ಉಳಿದ 2 4 ಗಿಗಾ ಹರ್ಟ್ಸ್ ವಸ್ತುಗಳ ಹಸ್ತಕ್ಷೇಪದಿಂದ ವಿನಾಯಿತಿಯನ್ನು ನೀಡುತ್ತದೆ ಹಾಗಾಗಿ ಬಿಎಲ್ಈ ವ್ಯವಸ್ಥೆಯ ಮಾಹಿತಿಯ ಹೊಂದಾಣಿಕೆ ಸಾಮರ್ಥ್ಯವು ಬಿಎಲ್ಈ ಆಯ್ಕೆಯನ್ನು ಬಹಳ ಆಸಕ್ತಿದಾಯಕವಾಗಿಸಿದೆ ಹಾಗಾಗಿ ವಿಸ್ತಾರವಾಗಿ ಹೇಳುವುದಾದರೆ ಇದು ನೀವು ಗಮನಿಸಬೇಕಾಗಿರುವ ಅತ್ಯಾಕರ್ಷಕ ತಂತ್ರಜ್ಞಾನ ಬಹುಶಃ ಬಿಎಲ್ಈ ಇದು ನಿರ್ದಿಷ್ಟವಾಗಿ ಐಈಈಈ 802 4 ನಂತಹ ಬೇರೆ ಕಡಿಮೆ ಶಕ್ತಿಯ ತಂತ್ರಜ್ಞಾನದೊಂದಿಗೆ ಬದಲಿಸಬೇಕಾಗಬಹುದು 4 ನಲ್ಲಿ ಮೂಲಭೂತವಾಗಿ ಜಾಣ ಮಾಪಕ ಉಪಯೋಗಕ್ಕೆ 4ಏ 4 ಬಿ 4 ಸಿ 4 ಜಿ ನಂತಹ ಹೆಚ್ಚಿನ ತಂತ್ರಜ್ಞಾನವಿದೆ ಹಾಗಾಗಿ 15 4 ಶಿಷ್ಟಾಚಾರ ಮೂಲದ ವಿವಿಧ ರೂಪಾಂತರದೊಂದಿಗೆ ಹೆಚ್ಚಿನ ಆಸಕ್ತಿದಾಯಕ ವಿಚಾರಗಳು ನಡೆಯುತ್ತಿವೆ ಆದರೆ ಅದೇ ಸಮಯದಲ್ಲಿ ಕಡಿಮೆ ಶಕ್ತಿಯ ಸಂವೇದಕದ ಉಪಯೋಗದಲ್ಲಿ ಬಿಎಲ್ಈಯು ಅಂತಿಮವಾಗಿ ಮುಂಚೂಣಿಯಲ್ಲಿರುವ ತಂತ್ರಜ್ಞಾನದಲ್ಲಿ ಒಂದಾಗಿರುತ್ತದೆ ಹಾಗಾಗಿ ಇವೆಲ್ಲವನ್ನೂ ಒಟ್ಟುಗೂಡಿಸಿದರೆ ಅದನ್ನು ಅತ್ಯಾಕರ್ಷಕ ಶಿಷ್ಟಾಚಾರವನ್ನಾಗಿ ಮಾಡುತ್ತದೆ ಮತ್ತು 4 2 ಹಾಗೂ 5 0 ಇದು ಒಂದು ಮತ್ತೊಂದಕ್ಕೆ ಬಹಳ ಹತ್ತಿರದಲ್ಲಿರುವುದು ಹೆಚ್ಚು ಆಕರ್ಷಣೀಯವಾಗಿದೆ ಹಾಗಾದರೆ ಅಲ್ಲಿರುವ ವ್ಯತ್ಯಾಸಗಳೇನೆಂದು ಈಗ ನೋಡೋಣ ಬಿಎಲ್ಈ 4 2 ಸಂದರ್ಭದಲ್ಲಿ ನಿಮಗೆ ಒಂದು ಎಮ್ಬಿಪಿಎಸ್ ಸಿಗುತ್ತದೆ ಮತ್ತು 5 0 ದಲ್ಲಿ 2 ಎಮ್ಬಿಪಿಎಸ್ ಎಂದು ಹೇಳಲಾಗುತ್ತದೆ ಈ ಸಂದರ್ಭದಲ್ಲಿ ವ್ಯಾಪ್ತಿಯು 30 ಮೀಟರ್ ಆಗಿರುತ್ತದೆ ಮತ್ತು ಅವು 4 ಫೋಲ್ಡ್ಆಗಿರುತ್ತದೆ ಅದು 120 ಮೀಟರ್ ನಿಂದ 150ಮೀಟರ್ಇರಬಹುದೆಂದು ನಾನು ನಿರೀಕ್ಷಿಸುತ್ತೇನೆ ಜಾಹೀರಾತು ಪೊಟ್ಟಣವನ್ನು ಎನ್ಕ್ರಿಪ್ಟ್ ಮಾಡಿದ್ದರು ಸಹ ಎರಡು ಸಂದರ್ಭದಲ್ಲಿ ಅದನ್ನು 31ಬೈಟ್ಗೆ ನಿರ್ಬಂಧಿಸಲಾಗಿದೆ 0 ಸಂದರ್ಭದಲ್ಲಿ 56ಬೈಟ್ನಷ್ಟು ಜಾಸ್ತಿ ಹೋಗಬಹುದು ಇಲ್ಲಿ ಲಾಭವೆಂದರೆ ಯಾವ ನೋಡ್ ಮಾಹಿತಿಯನ್ನು ಆಯ್ಕೆ ಮಾಡಲು ಬಯಸುತ್ತದೆಯೋ ಅದನ್ನು ಆಯ್ಕೆ ಮಾಡಿ ಕೇವಲ ಜಾಹೀರಾತು ಮಾಡಬಹುದು ಹಾಗೂ ಮಾಹಿತಿಯನ್ನು ವಿಸಂಕೇತಿಕರಿಸಬಹುದು ಮತ್ತು ಆನ್ ಎನ್ಕ್ರಿಪ್ಟ್ ಮಾಡಬಹುದು ನಂತರ ಅದನ್ನು ಬಳಸಬಹುದು ಇದು ಉತ್ತಮ ವಿಚಾರ ಹಾಗೂ ಇಲ್ಲಿ ಸಮಸ್ಯೆಯೆಂದರೆ ಅದನ್ನು ಮೊದಲಿಗೆ 31 ಬೈಟ್ ಗೆ ನಿರ್ಬಂಧಿಸಲಾಗಿತ್ತು ಹಾಗೂ ಈಗ 256 ಬೈಟ್ ನ ಮಹತ್ವದ ಪೇಲೋಡ್ಅನ್ನು ಪಡೆಯಲು ಸಾಧ್ಯವಿದೆ ಮೊದಲು ಜಾಹಿರಾತಿನ ಚಾನಲ್ಅನ್ನು ಕೂಡ 4 2 ರಿಂದ 3ಕ್ಕೆ ನಿರ್ಬಂಧಿಸಲಾಗಿತ್ತು ಈಗ ಯಾವುದೇ ಸಂಖ್ಯೆಯ ಚಾನಲ್ಅನ್ನು ಜಾಹೀರಾತು ಉದ್ದೇಶಕ್ಕೆ ನಿಯೋಜಿಸಬಹುದು ಅಂತಿಮವಾಗಿ ಅತ್ಯಾಕರ್ಷಕ ವಿಚಾರವೆಂದರೆ ಐಪಿ ಸ್ಟಾಕ್ 5 0 ದಲ್ಲಿ ನಿಮಗೆ ಸಿಗುತ್ತದೆ ಜನರು ಈಗಾಗಲೇ ವಸ್ತುಗಳಲ್ಲಿ ಐಪಿ ವಿ 6 ಸ್ಟಾಕ್ ಬಳಸುವುದನ್ನು ನೋಡಿಲ್ಲ ಆದರೆ ಈಗ ಅದು ದೊಡ್ಡ ಮಟ್ಟದಲ್ಲಿದೆ ಹಾಗೂ ಇದು ನಿಜವಾಗಿ ಈಗ ವೈಫೈಗೆ ಸೋದರಿಸಂಬಂಧಿ ಸಮಾನ ಹತ್ತಿರವಾಗುತ್ತದೆ ಯಾಕೆಂದರೆ ಅದು ನಿಮಗೆ ಪೂರ್ತಿ ಐಪಿ ಸಂಪರ್ಕವನ್ನು ನೀಡುತ್ತದೆ ಆ ಕ್ಷಣದಲ್ಲಿ ಜಿಗ್ಬೀ ಎಂಬ ರೀತಿಯ ಸಾಧನಗಳಿಗೆ ಏನಾಗುತ್ತದೆ ಎಂದು ಹೇಳುವುದು ಕಷ್ಟ ಈಗ ಬಿಎಲ್ಈ 4 2 ಮತ್ತು ಮೇಲಿನದರಲ್ಲಿ ಮೆಷ್ಮಾಡುವ ಅದ್ಭುತ ಸಾಮರ್ಥ್ಯವು ಬಂದಿದೆ ಇದು ಮೊದಲಿನ ಮಾಸ್ಟರ್ ಮತ್ತು ಸ್ಲೇವ್ ಸಾಧನದಲ್ಲಿ ಇರಲಿಲ್ಲ ಎಲ್ಲಾ ಮಾಹಿತಿಯು ಮಾಸ್ಟರ್ ಮತ್ತು ಸ್ಲೇವ್ ಮಧ್ಯೆ ಹೋಗುತ್ತಿತ್ತು ವಾಸ್ತವದಲ್ಲಿ ಆ ರೀತಿ ಬಿಎಲ್ಈ ಪ್ರಾರಂಭವಾಯಿತು ನಿಮ್ಮಲ್ಲಿ 7 ಮಾಸ್ಟರ್ ಮತ್ತು ಸ್ಲೇವ್ ಇತ್ತು ಈ ಮಾಸ್ಟರ್ ಮತ್ತು ಸ್ಲೇವ್ ವಿಚಾರವು ಈಗ ಬಳಕೆಯಲ್ಲಿಲ್ಲ ನೀವು 4 2 ಮತ್ತು ಮೇಲಿನದರಲ್ಲಿ ಹಲವುದರಿಂದ ಹಲವು ಒಂದರಿಂದ ಹಲವು ಹಲವುದರಿಂದ ಹಲವು ಬಿಂದುವಿನಿಂದ ಬಿಂದುವಿಗೆ ಬಿಂದುವಿನಿಂದ ಹಲವು ಬಿಂದುವಿಗೆ ಹಲವು ಬಿಂದುವಿನಿಂದ ಹಲವು ಬಿಂದುವಿಗೆ ನಿಮ್ಮ ಕೆಲಸವನ್ನು ಮಾಡಬಹುದು ಅಂದರೆ ಅವು ಸಂಪೂರ್ಣವಾಗಿ ಮೆಷ್ ಜಾಲಕ್ಕೆ ಸಂಪರ್ಕಗೊಂಡಿದೆ ಇದು 4 2 ಮತ್ತು 5 0 ಇವೆರಡಕ್ಕೂ ಸಾಧ್ಯವಿದೆ ಅದನ್ನು ಅತ್ಯಾಕರ್ಷಕವನ್ನಾಗಿ ಮಾಡುತ್ತದೆ ಬಹುಶಃ ಜಿಗ್ಬೀಯ ಪ್ರಯೋಜನವೇನುಸಮಯ ನೋಡಿ 1031 ನಾವು ಅದರಿಂದ ಮೆಷ್ಅನ್ನು ಮಾಡಬಹುದು ಹಾಗೂ ಅದು ಈಗ ಬಿಎಲ್ಈಯು ಕೂಡ ಮಾಡಬಹುದು ಹಾಗಾಗಿ ಅಂತರ್ಜಾಲದ ವಸ್ತುಗಳಲ್ಲಿ ಸಿರಿವಂತ ತಂತಿರಹಿತ ಶಿಷ್ಟಾಚಾರವು ಕೂಡ ಶಿಷ್ಟಾಚಾರದ ಸ್ಪರ್ಧಿಯಾಗುತ್ತದೆ ಹಾಗಾಗಿ ಬಿಎಲ್ಈ ಖಂಡಿತವಾಗಿ ಸಣ್ಣ ವ್ಯಾಪ್ತಿಯ ಕಡಿಮೆ ಶಕ್ತಿಯ ಉಪಯೋಗಗಳಿಗೆ ದೊಡ್ಡ ಮಟ್ಟದ ಸ್ಪರ್ಧಿಯಾಗುತ್ತದೆ ಹಾಗೂ ಬಹುಶಃ ವೈಫೈ ಅದರಲ್ಲೂ ಕಡಿಮೆ ಶಕ್ತಿಯ ವೈಫೈನಿಂದ ಹೆಚ್ಚಿನ ವ್ಯಾಪ್ತಿಯು ಲಭಿಸಿ ನಿಜವಾಗಿ ಬಹಳ ದೊಡ್ಡ ಪ್ರಯೋಜನವಾಗುತ್ತದೆ ಹಾಗಾಗಿ ಬಿಎಲ್ಈ ಯನ್ನು ನೋಡಿ ಮತ್ತು ಬಿಎಲ್ಈ 4 2 ಹಾಗೂ ಮೇಲೆ ಇದು ನಿಜವಾಗಿ ಹೆಚ್ಚಿನ ಉಪಯೋಗವನ್ನು ರೂಪಿಸುತ್ತದೆ ಮತ್ತು ನಾವು ಯಾವ ರೀತಿಯ ಉಪಯೋಗದ ಬಗ್ಗೆ ಮಾತನಾಡುತ್ತಿದ್ದೇವೆ ನಾವು ಧರಿಸಬಹುದಾದ ಉಪಯೋಗದ ಬಗ್ಗೆ ಮಾತನಾಡುತ್ತಿದ್ದೇವೆ ಅಂತರ್ಜಾಲದ ವಸ್ತುಗಳ ಉಪಯೋಗದಲ್ಲಿ ಇವುಗಳು ಬಹಳ ದೊಡ್ಡ ಜಾಗವನ್ನು ತೆಗೆದುಕೊಂಡಿದೆ ಇದು ಒಂದು ವಿಚಾರ ಬಿಎಲ್ಈಯ ಒಂದು ರೀತಿಯ ಸ್ಥಳೀಕರಣದ ಅವಶ್ಯಕತೆಯು ಎರಡನೆಯ ವಿಚಾರವಾಗಿರುತ್ತದೆ ತಂತಿರಹಿತ ಜಾಲವು ನಿಜವಾಗಿ ಕೊಡಬಹುದಾದಂತಹ ಹಲವು ವಿಚಾರಗಳನ್ನು ನೆನಪು ಮಾಡಿಕೊಳ್ಳಿ ಆರ್ಎಸ್ಎಸ್ಐ ಇದು ಅವು ನೀಡಬಹುದಾದ ಒಂದು ವಿಚಾರ ಆರ್ಎಸ್ಎಸ್ಐ ಅಂದರೆ ಸ್ವೀಕೃತ ಸಂಕೇತದ ಶಕ್ತಿಯ ಸೂಚಕವಾಗಿರುತ್ತದೆ ಮೂಲಭೂತವಾಗಿ ನಾವು ಟ್ರಾನ್ಸ್ಮಿಟರ್ ಮತ್ತು ರಿಸಿವರ್ ಬಗ್ಗೆ ಹಾಗೂ ಅದರ ನಡುವಿನ ದೂರದ ಬಗ್ಗೆ ಮಾತನಾಡುತ್ತೇವೆ ಅದು ದೃಷ್ಟಿ ರೇಖೆಯಲ್ಲಿದ್ದರೆ ನಮಗೆಲ್ಲ ತಿಳಿದಿರುವಂತೆ ಅದನ್ನು ದಾರಿಯ ನಿಯಮಗಳ ಅಭಿವ್ಯಕ್ತದಿಂದ ಆಳಬಹುದು ಅದನ್ನು ನೀವು ಫ್ರೀಸ್ಸ್ ನಿಯಮ ಎಂದು ನೋಡಲು ನಾನು ನಿರೀಕ್ಷಿಸುತ್ತೇನೆ ಮೂಲಭೂತವಾಗಿ ಸ್ವೀಕರಿಸಿದ ಮತ್ತು ಪ್ರಸಾರಿಸಿದ ಶಕ್ತಿಯು ನಿಮಗೆ ತಿಳಿದಿದ್ದರೆ ನೀವು ಟ್ರಾನ್ಸ್ಮಿಟರ್ ಮತ್ತು ರಿಸಿವರ್ನ ಮಧ್ಯೆ ಇರುವ ವ್ಯಾಪ್ತಿಯನ್ನು ತಿಳಿಯಬಹುದು ಮತ್ತು ಇದನ್ನು ಮೂಲಭೂತವಾಗಿ ಬಿಎಲ್ಈಯ ಹೆಚ್ಚಿನ ಆರ್ಎಸ್ಎಸ್ಐ ಅನುಗುಣವಾದ ಸ್ಥಳೀಕರಣದ ಉಪಯೋಗದಲ್ಲಿ ಬಳಸಲಾಗಿದೆ ಉದಾಹರಣೆಗೆ ನಾನು ನಿಮಗೆ ಮಾಲ್ ಇಲ್ಲವೇ ದೊಡ್ಡ ಅಂಗಡಿಗೆ ಹೋಗುವಂತೆ ಪ್ರೋತ್ಸಾಹಿಸಬಹುದು ನೀವು ಮಾಲ್ ಇಲ್ಲವೇ ದೊಡ್ಡ ಅಂಗಡಿಗೆ ಹೋಗುತ್ತಿದ್ದಂತೆ ಅಲ್ಲಿ ಈಗಾಗಲೇ ಸ್ಥಾಪಿತವಾಗಿರುವ ಬೇಕನ್ನಿರಂತರವಾಗಿ ಜಾಹಿರಾತಿನ ಪೊಟ್ಟಣವನ್ನು ಕಳುಹಿಸಲು ಪ್ರಾರಂಭಿಸುತ್ತದೆ ಇಲ್ಲಿ ಬೇಕನ್ ಅಂದರೆ ಒಂದು ಬಿಎಲ್ಈ ಹಾರ್ಡ್ವೇರ್ನ ಸಣ್ಣ ಸಾಧನ ಒಂದು ವೇಳೆ ಅಲ್ಲಿ ಒಬ್ಬ ಬಳಕೆದಾರ ಕೈಯಲ್ಲಿ ಸ್ಮಾರ್ಟ್ಸ್ಮಾರ್ಟ್ ಮೊಬೈಲ್ ಫೋನ್ ಹಿಡಿದುಕೊಂಡು ನಡೆದಾಡುತ್ತಿದ್ದಾರೆ ಎಂದಿಟ್ಟುಕೊಳ್ಳೋಣ ಅದನ್ನು ನಾನು ದೊಡ್ಡದಾಗಿ ಚಿತ್ರಿಸುತ್ತೇನೆ ನಾವು ಸ್ವಲ್ಪ ಅನುಪಾತವನ್ನು ಕಾಯ್ದುಕೊಳ್ಳೋಣ ಹಾಗಾಗಿ ಇದು ಕಾರಿಡಾರ್ ಜಾಗ ಆ ಕಾರಿಡಾರ್ನ ಯಾವುದೋ ಸ್ಥಳದಲ್ಲಿ ಸಣ್ಣ ಬೇಕನ್ ಅನ್ನು ಸ್ಥಾಪಿಸಲಾಗಿದೆ ಮೂಲಭೂತವಾಗಿ ಅದರಲ್ಲಿ ಬಿಎಲ್ಈ ಹಾರ್ಡ್ವೇರ್ ಹಾಗೂ ಬ್ಯಾಟರೀ ಇದೆ ನಾನು ಬಿಎಲ್ಈ ಹಾರ್ಡ್ವೇರ್ ಹಾಗೂ ಬ್ಯಾಟರೀ ಎಂದು ಹೇಳುವಾಗ ಅದು 10 ವರ್ಷದ ಜೀವಿತವಧಿಯನ್ನು ಹೊಂದಿದೆ ಎಂದು ಅರ್ಥ ಮತ್ತು ಅಲ್ಲಿ ಒಬ್ಬ ಮನುಷ್ಯ ತನ್ನ ಕೈಯಲ್ಲಿ ಮೊಬೈಲ್ ಫೋನ್ ಅನ್ನು ಹಿಡಿದುಕೊಂಡು ಯಾವುದೋ ಒಂದು ಹತ್ತಿರದ ಜಂಕ್ಷನ್ ಅನ್ನು ತಲುಪಲು ಕಾರಿಡಾರ್ನಲ್ಲಿ ನಡೆಯುತ್ತಾನೆ ಅಲ್ಲಿಂದ ಚಲಿಸುತ್ತಾ ಹೋದಾಗ ಅಲ್ಲಿಯೊಂದು ಅಂಗಡಿಯಿರುತ್ತದೆ ಈಗ ಅವನು ಅಲ್ಲಿಂದ ಮುಂದೆ ಹೋದಾಗ ಮತ್ತು ಇದರ ಹತ್ತಿರ ಹೋದಾಗ ಅಲ್ಲಿ ಇನ್ನೊಂದು ಬೇಕನ್ ಇರುತ್ತದೆ ಈಗ ಅವನು ಈ ಭಾಗಕ್ಕೆ ಬರುವಾಗ ಅವನ ಕೈಯಲ್ಲಿರುವ ಫೋನ್ ಅವನು ಬಟ್ಟೆಯಂಗಡಿಗೆ ಹತ್ತಿರದಲ್ಲಿದ್ದಾನೆ ಎಂದು ಹೇಳುತ್ತದೆ ಮತ್ತು ಕೆಲವು ಪಾಪ್ ಅಪ್ ಸಂದೇಶವು ಅವನಿಗೆ ಆ ಬಟ್ಟೆಯ ಅಂಗಡಿ ಬಗ್ಗೆ ಇನ್ನುಷ್ಟು ತಿಳಿದುಕೊಳ್ಳಲು ಅವಕಾಶವನ್ನು ಕೊಡುತ್ತದೆ ಇದು ಹೇಗೆ ಸಾಧ್ಯ ಇದು ಆ ಬಟ್ಟೆಯಂಗಡಿಗೆ ಇರುವ ಸುಂದರವಾದ ಜಾಲತಾಣದಿಂದ ಸಾಧ್ಯವಾಯಿತು ಅದನ್ನು ನಾನು ಚಿತ್ರಿಸುತ್ತೇನೆ ಯಾವುದೋ ಸ್ಥಳದ ಮಾಹಿತಿಯ ಜಾಹಿರಾತಿನ ಬದಲು ಬೇಕನ್ ನಿಜವಾಗಿ ಯೂಆರ್ಎಲ್ನ ಜಾಹೀರಾತನ್ನು ನೀಡುತ್ತದೆ ಈಗ ಅವನು ಬೇಕನ್ಹತ್ತಿರ ಹೋದಾಗ ಅವನ ಸ್ಮಾರ್ಟ್ ಫೋನ್ ಯೂಆರ್ಎಲ್ ಅನ್ನು ಹಿಡಿಯುತ್ತದೆ ಮತ್ತು ಬ್ರೌಸರ್ ತಕ್ಷಣದಲ್ಲಿ ಪ್ರಾರಂಭವಾಗಿ ನೇರವಾಗಿ ಬಟ್ಟೆಯಂಗಡಿಯ ಜಾಲತಾಣಕ್ಕೆ ಸಂಪರ್ಕಗೊಳ್ಳುತ್ತದೆ ಆ ಬಟ್ಟೆಯಂಗಡಿಯ ಜಾಲತಾಣದಲ್ಲಿ ಅತ್ಯಾಕರ್ಷಕ ಕೊಡುಗೆಗಳಿರುತ್ತವೆ ಅದು ಅಲ್ಲಿ ಹೋಗಿ ಖರೀದಿಸಲು ಬಳಕೆದಾರರನ್ನು ಸೆಳೆಯುತ್ತದೆ ಎಂದು ನಿಮಗೆ ತಿಳಿದಿದೆ ಇದು ಮೂಲಭೂತವಾಗಿ ಮಾರಾಟಗಾರರು ಚಿಲ್ಲರೆ ವ್ಯಾಪಾರಸ್ಥರು ಗ್ರಾಹಕರನ್ನು ಸೆಳೆಯಲು ಅವಕಾಶ ಮಾಡಿಕೊಡುತ್ತದೆ ಇದರಿಂದ ಅಲ್ಲಿ ಒಳ್ಳೆಯ ವ್ಯಾಪಾರವಿರುತ್ತದೆ ಗ್ರಾಹಕರಿಗೂ ಕೂಡ ಅವರ ಖರೀದಿಯ ಬಗ್ಗೆ ಉತ್ತಮ ಮಾಹಿತಿಯು ಸಿಗುತ್ತದೆ ಹಾಗಾಗಿ ಒಂದು ಉತ್ತಮ ಪರಿಸರ ಸ್ನೇಹಿ ವ್ಯವಸ್ಥೆಯು ನಿರ್ಮಾಣವಾಗುತ್ತದೆ ನಾನು ನೀವು ಅಲ್ಲಿ ನಡೆದುಕೊಂಡು ಹೋಗುತ್ತಿದ್ದಾಗ ಈ ಬಿಎಲ್ಈ ಹಾರ್ಡ್ವೇರ್ ಮತ್ತು ಬ್ಯಾಟರೀಯನ್ನು ಒಳಗೊಂಡಿರುವ ಸಣ್ಣ ಬೇಕನ್ ಎಂಬ ಸಾಧನದಿಂದಾಗಿ ಯೂಆರ್ಎಲ್ ಬಂದು ಜಾಲತಾಣ ತೆರೆದುಕೊಳ್ಳುತ್ತದೆ ಎಂಬ ಕುತೂಹಲಕಾರಿ ಅಂಶ ನಿಮಗೆ ಹೇಳಿದೆ ಅಲ್ಲವೇ ಅಲ್ಲಿ ಯಾವುದೇ ಅಪ್ಲಿಕೇಷನ್ ಆಂಡ್ರೊಯಿಡ್ ಆಪ್ ಐಓಎಸ್ ಆಪ್ ಫೋನ್ ನಲ್ಲಿ ಸ್ಥಾಪಿತವಾಗಿಲ್ಲ ಕೇವಲ ನೀವು ನಡೆದುಕೊಂಡು ಹೋದಾಗ ಇವೆಲ್ಲವೂ ನಡೆಯಿತು ಇವೆಲ್ಲವೂ ಯಾಕೆ ಸಾಧ್ಯವಾಯಿತು ಮತ್ತು ಹೇಗೆ ಸಾಧ್ಯವಾಯಿತು ಯಾಕೆಂದರೆ ಬೇಕನ್ ಎಂಬುದು ದೊಡ್ಡ ತಂತ್ರಜ್ಞಾನವಾಗಿದೆ ನಾವು ಬಿಎಲ್ಈಯ ವಿಶೇಷತೆಗೆ ಹೋಗುವ ಮೊದಲು ಬೇಕನ್ ತಂತ್ರಜ್ಞಾನವನ್ನು ನೋಡೋಣ ಸ್ಥಳೀಕರಣದ ಉದ್ದೇಶಕ್ಕೆ ಬೇಕನ್ ಅನ್ನು ಬಹಳ ಹಿಂದೆ ಪ್ರಾರಂಭಿಸಲಾಯಿತು ಮೊದಲು ಆಪಲ್ ಅದನ್ನು ಪ್ರಾರಂಭಿಸಿ ಅದನ್ನು ಐ ಬೇಕನ್ ಎಂದು ಕರೆಯಿತು ಅದರಲ್ಲಿ ಯಾವುದೇ ಹೊಸ ಯಂತ್ರಾಂಶವಿಲ್ಲ ನೀವು ಯಾವುದೇ ಮಾರಾಟಗಾರರಿಂದ ಖರೀದಿಸಬಹುದಾದ ಅದು ಒಂದೇ ತರನಾದ ಯಂತ್ರಾಂಶ ಕೇವಲ ಬಿಎಲ್ಈಯ ಚೌಕಟ್ಟಿನ ಸ್ವರೂಪ ಮಾತ್ರ ನಿರ್ದಿಷ್ಟ ವ್ಯವಸ್ಥೆಯಲ್ಲಿ ಇರುತ್ತದೆ ಮತ್ತು ಆ ರಚನೆಯನ್ನು ಹಲವು ಉಪಯೋಗಗಳು ಅರ್ಥ ಮಾಡಿಕೊಳ್ಳಬಲ್ಲವು ಅದನ್ನು ನೀವು ಆಪಲ್ ಅಂಗಡಿಯ ಸಂಗ್ರಹದಿಂದ ಡೌನ್ಲೋಡ್ಮಾಡಿಕೊಳ್ಳಬಹುದು ಮತ್ತು ಮೂಲಭೂತವಾಗಿ ಅದು ನಿಮಗೆ ನೀವು ಎಲ್ಲಿದ್ದೀರಿ ಏನು ಮಾಡುತ್ತಿದ್ದೀರಿ ಎಂಬಂತಹ ಕೆಲವು ವಿಚಾರಗಳನ್ನು ಹೇಳುತ್ತದೆ ಅಡಿ ಐ ಬೇಕನ್ ತಂತ್ರಜ್ಞಾನ ಇದು ಆಪಲ್ ಮಾಡಿರುವಂತದ್ದು ಮತ್ತು ಆಪಲ್ ಮಾಡಿದಮೇಲೆ ಗೂಗುಲ್ ಸುಮ್ಮನೆ ಇರುವುದಿಲ್ಲ ಹಾಗಾಗಿ ಗೂಗುಲ್ ಅದರ ಸ್ವಂತ ತಂತ್ರಜ್ಞಾನವನ್ನು ತರುತ್ತದೆ ಮತ್ತು ಅದನ್ನು ಮುಕ್ತ ಸಂಪನ್ಮೂಲವಾಗಿ ಮಾಡಿತು ಅದನ್ನು ಎಡ್ಡಿ ಸ್ಟೋನ್ ಎಂದು ಕರೆಯಿತು ಮತ್ತು ನೀವು ಐ ಬೇಕನ್ನಲ್ಲಿ ಮಾಡುತ್ತಿದ್ದಂತೆ ಇಲ್ಲಿ ಯಾವುದೇ ಆಪ್ ಅನ್ನು ಸ್ಥಾಪಿಸಬೇಕಾಗಿ ಇಲ್ಲ ಎಂದು ಹೇಳಿತು ನಾವು ನಿಮಗೆ ಎಡ್ಡಿ ಸ್ಟೋನ್ ತಂತ್ರಜ್ಞಾನವನ್ನು ಬಳಸುವ ವಿಧಾನವನ್ನು ನೀಡುತ್ತೇವೆ ಅದರಿಂದ ನಾವು ಯೂಆರ್ಎಲ್ ಅನ್ನು ಕೂಡ ಹಾಕಬಹುದು ಹಾಗಾಗಿ ಅದು ಎಡ್ಡಿ ಸ್ಟೋನ್ ತಂತ್ರಜ್ಞಾನ ನೀಡುವುದರ ಬಗ್ಗೆ ಮಾಹಿತಿಯಾಗಿರುತ್ತದೆ ಆದ್ದರಿಂದ ನೀವು ಅಂಡ್ರೊಯಿಡ್ ಫೋನ್ ಅನ್ನು ಜೇಬಿನಲ್ಲಿ ಹಿಡಿದುಕೊಂಡು ನಡೆಯುತ್ತಿದ್ದಾಗ ನೀವು ಎಡ್ಡಿ ಸ್ಟೋನ್ ಯೂಆರ್ಎಲ್ ರೀತಿಯ ಬೇಕನ್ ಸಂದೇಶವನ್ನು ಸ್ವೀಕರಿಸಬಹುದು ಮತ್ತು ಆ ಎಡ್ಡಿ ಸ್ಟೋನ್ ರೀತಿಯ ಯೂಆರ್ಎಲ್ ಸಂದೇಶವು ಬಟ್ಟೆಯಂಗಡಿಯ ಜಾಲತಾಣವನ್ನು ನಿಮಗೆ ತೆರೆಯಬಹುದು ಮುಂದುವರಿಸೋಣ ಈಗ ಬಳಕೆದಾರನು ಬಟ್ಟೆಯಂಗಡಿಯನ್ನು ಪ್ರವೇಶಿಸುತ್ತಾನೆ ಅವನು ಪ್ರವೇಶಿಸುತ್ತಿದ್ದಂತೆ ನಾನು ಈ ಬಟ್ಟೆಯಂಗಡಿಯನ್ನು ಇನ್ನೂ ವಿಸ್ತರಿಸುತ್ತೇನೆ ನಾನು ಬಟ್ಟೆಯಂಗಡಿಗೆ ಒಂದು ದ್ವಾರವನ್ನು ಹಾಕುತ್ತೇನೆ ಇಲ್ಲದಿದ್ದರೆ ಅಲ್ಲಿ ಯಾವುದೇ ವ್ಯಾಪಾರವಾಗುವುದಿಲ್ಲ ಈಗ ಬಳಕೆದಾರ ಬಟ್ಟೆಯಂಗಡಿ ಪ್ರವೇಶಿಸುತ್ತಾನೆ ಮತ್ತು ಈ ಮೂಲೆಯಲ್ಲಿ ಯಾವುದೋ ಬಟ್ಟೆಯ 30 ಶೇಕಡ ಇಲ್ಲವೇ 40 ಶೇಕಡ ವ್ಯಾಪಾರದ ಸೂಚ್ಯಂಕವಿರುತ್ತದೆ ಎಂದೆನಿಸಿಕೊಳ್ಳೋಣ ಈಗ ಅವನು ಪ್ರವೇಶಿಸುತ್ತಿದ್ದಂತೆಯೇ ಒಳಗಿರುವ ಬೇಕನ್ ಅವನಿಗೆ ಈಗಾಗಲೇ ಫೋನ್ ನಲ್ಲಿ ಅತ್ಯುತ್ತಮ ಮಾರಾಟದ ರಿಯಾಯಿತಿ ಅಂಗಡಿಯ ಒಳಗೆ ಎಲ್ಲಿ ಲಭ್ಯವಿದೆ ಎಂದು ಹೇಳುತ್ತದೆ ಇದು ಅಂಗಡಿಯ ಒಳಗೆ ಎಂಬುವುದನ್ನು ನೀವು ಗಮನಿಸಬೇಕು ಅದು ಕಾರಿಡಾರ್ನಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲ ಅಂದರೆ ಪ್ರಸಾರದ ಶಕ್ತಿಯನ್ನು ನೀವು ನಿಯಂತ್ರಣ ಮಾಡುತ್ತೀರಿ ಹಾಗೂ ಬಳಕೆದಾರರಿಗೆ ಅಂಗಡಿಯಲ್ಲಿ ಗರಿಷ್ಠ ವಿನಾಯಿತಿ ಸಿಗುವ ಬಟ್ಟೆಯ ಕಡೆ ನಿರ್ದಿಷ್ಟ ವಾದ ದಿಕ್ಕಿನಲ್ಲಿ ಚಲಿಸುವಂತೆ ಬೇಕನ್ ವ್ಯಾಪ್ತಿಯನ್ನು ನೀವು ಕಡಿಮೆ ಮಾಡಬಹುದು ನಂತರ ಅವನು ಚಲಿಸುತ್ತಿದ್ದಂತೆ ಹಾಗೂ ಪ್ರಮಾಣವಿರುವ ಕಂಬದ ಹತ್ತಿರ ಬಂದಂತೆ ಅಂಗಡಿಯಲ್ಲಿರುವ ಆ ಸ್ಥಳದಲ್ಲಿ ಹೆಚ್ಚಿನ ವಿನಾಯಿತಿ ಸಿಗುತ್ತದೆ ಎಂದು ಹೇಳುತ್ತದೆ ಇವೆಲ್ಲವೂ ಕೇವಲ ಪ್ರಸಾರದ ಶಕ್ತಿಯ ನಿಯಂತ್ರಣದಿಂದ ಹಾಗೂ ಬೇಕನ್ಅನ್ನು ಬಳಸಿ ಬಳಕೆದಾರರ ಸುತ್ತಲೂ ದೊಡ್ಡ ಮತ್ತು ಮಾಧ್ಯಮ ಗಾತ್ರದ ವ್ಯಾಪ್ತಿಯ ರಚನೆಯಿಂದ ಸುಂದರವಾಗಿ ಮಾಡಲಾಗಿದೆ ಇದು ಬಹಳ ಆಸಕ್ತಿದಾಯಕವಾದ ತಂತ್ರಜ್ಞಾನ ನಾನು ಐ ಬೇಕನ್ ಬಗ್ಗೆ ಬಹಳ ವಿಚಾರಗಳನ್ನು ಹೇಳಬೇಕು ಐ ಬೇಕನ್ ಕೇವಲ ಆಪಲ್ ಫೋನ್ನಲ್ಲಿ ಮಾತ್ರ ಕೆಲಸ ಮಾಡುತ್ತದೆ ಎಂಬುದು ಸತ್ಯವಲ್ಲ ಐ ಬೇಕನ್ ತಂತ್ರಜ್ಞಾನವು ಬಿಎಲ್ಈ ಮೇಲಿನ ಚೌಕಟ್ಟಿನ ರಚನೆ ಈ ಚೌಕಟ್ಟಿನ ರಚನೆಯು ಅಂಡ್ರೊಯಿಡ್ ಫೋನ್ನಲ್ಲಿಯೂ ಕೆಲಸಮಾಡುತ್ತದೆ ಹಾಗಾಗಿ ಆಪಲ್ ಆವಿಷ್ಕಾರ ಮಾಡಿದ ಐ ಬೇಕನ್ ಕೇವಲ ಆಪಲ್ ಫೋನ್ನಲ್ಲಿ ಮಾತ್ರ ಸೀಮಿತವಾಗಿದೆ ಎಂದು ನಿಮ್ಮನ್ನು ನೀವೇ ನಿರ್ಬಂಧಿಸಬೇಡಿ ಹಾಗಾಗಿ ಅದು ಉತ್ತಮ ವಿಚಾರ ಅಲ್ಲಿ ಎಡ್ಡಿ ಸ್ಟೋನ್ ಎಂಬ ರೀತಿಯ ಬೇಕನ್ ಕೂಡ ಇದೆ ನಾನು ಈ ಉದಾಹರಣೆಗೆ ಹತ್ತಿರವಾಗಿರುವುದನ್ನು ಮಾತ್ರ ತೆಗೆದುಕೊಂಡಿರುತ್ತೇನೆ ಐ ಬೇಕನ್ ಮತ್ತು ಎಡ್ಡಿ ಸ್ಟೋನ್ಅನ್ನು ಒಟ್ಟಿಗೆ ಅರ್ಥ ಮಾಡಿಕೊಳ್ಳಲು ಬಿಎಲ್ಈನಿಂದ ಸಾಧ್ಯವಿರುವ ಅತ್ಯಾಕರ್ಷಕ ಉಪಯೋಗಗಳನ್ನು ನೋಡಿ ಎಡ್ಡಿ ಸ್ಟೋನ್ ಬಗ್ಗೆ ಪ್ರಮುಖ ವಿಚಾರವೆಂದರೆ ಅಲ್ಲಿ ಎಡ್ಡಿ ಸ್ಟೋನ್ ಯೂಐಡಿ ಎಂದಿರುತ್ತದೆ ಅಲ್ಲಿ ನಾನು ನಿಮಗೆ ಈ ಮೊದಲು ಹೇಳಿದಂತೆ ಯೂಆರ್ಎಲ್ ಇರುತ್ತದೆ ಮತ್ತು ಅಲ್ಲಿ ಇನ್ನೊಂದು ಎಡ್ಡಿ ಸ್ಟೋನ್ ಟಿಎಲ್ಎಮ್ ಎಂದಿರುತ್ತದೆ ನಾನು ಅದಕ್ಕೆ ವಿವರವಾಗಿ ಹೋಗುವುದಿಲ್ಲ ನೀವು ಬೇಕಾದರೆ ಅದರ ಬಗ್ಗೆ ನೋಡಬಹುದು ಎಲ್ಲವೂ ಮುಕ್ತ ಸಂಪನ್ಮೂಲವಾಗಿರುತ್ತದೆ ನೀವು ಗಿಟ್ ಹಬ್ಗೆ ಹೋಗಬಹುದು ಮತ್ತು ನೀವು ಈ ಪರಿಹಾರಗಳನ್ನು ಡೌನ್ಲೋಡ್ ಮಾಡಬಹುದು ಇದು ಬಿಎಲ್ಈ ಬಗ್ಗೆ ಬಹಳ ಮುಖ್ಯ ವಿಚಾರವಾಗಿದೆ ಹಾಗಾಗಿ ನಾನು ಸ್ಥಳೀಕರಣದ 2 ಉಪಯೋಗವನ್ನು ಪ್ರಾರಂಭಿಸಿದ ಸ್ಥಳಕ್ಕೆ ಹಿಂದಕ್ಕೆ ಹೋಗುತ್ತೇನೆ ಇಲ್ಲಿ ನಾವು ಬೇಕನ್ತಂತ್ರಜ್ಞಾನ ಮತ್ತು ಬದಲಾಗುತ್ತಿರುವ ಜಾಗದ ಬಗ್ಗೆ ಮಾತನಾಡುತ್ತೇವೆ ಈಗ ನಾನು ಎಲ್ಲಿ ಏನು ಬರೆದಿದ್ದೇನೆ ಎಂದು ನೋಡೋಣ ಮತ್ತು ಇದು ಬಹಳ ಅತ್ಯಾಕರ್ಷವಾದ ಭದ್ರತೆಯ ವೈಶಿಷ್ಟ್ಯವನ್ನು ಹೊಂದಿರುವುದರಿಂದ ಇದು ಬಹಳ ಕುತೂಹಲಕಾರಿಯಾಗಿದೆ ನೆನಪಿಡಿ ನಾನು ಎಲ್ಲಕಡೆ ಭದ್ರತೆಯ ಬಗ್ಗೆ ಮಾತನಾಡುತ್ತಿದ್ದೆ ಯಾಕೆಂದರೆ ಭದ್ರತೆಯಿಲ್ಲದಿದ್ದರೆ ಅಂತರ್ಜಾಲದ ವಸ್ತುಗಳು ವಿಫಲವಾಗುತ್ತದೆ ಲಕ್ಷಾನುಗಟ್ಟಲೆ ವಸ್ತುಗಳು ಅಸುರಕ್ಷಿತವಾದರೆ ಸಂವಹನ ಭದ್ರತೆಯು ವಾಸ್ತವವಾಗಿ ಆಪತ್ತಿನಲ್ಲಿರುತ್ತದೆ ಈಗ ನಾವು ಬಿಎಲ್ಈ 4 2 ಅನ್ನು ಅರ್ಥ ಮಾಡಿಕೊಳ್ಳಲು ಕೆಲವು ಸಣ್ಣ ಪ್ರಯೋಗಗಳನ್ನು ರಚನೆ ಮಾಡಿ ಅದರಲ್ಲಿ ನಮ್ಮ ಕೆಲವು ಸಮಯವನ್ನು ಕಳೆಯೋಣ ನಮಗೆ 4 2 ಸರಿಯಾಗಿ ಗೊತ್ತಿದ್ದರೆ ನಾವು 5 0 ಇದರ ಭದ್ರತೆಯ ವೈಶಿಷ್ಟ್ಯದ ಬಗ್ಗೆ ಅಂದಾಜು ಮಾಡಬಹುದು ಯಾಕೆಂದರೆ ವ್ಯತ್ಯಾಸಗಳು ಬಹಳ ವಿರಳ ಹಾಗಾಗಿ ನಾವು ಒಂದು ಪ್ರದರ್ಶನದಿಂದ ಪ್ರಾರಂಭಿಸೋಣ ಇಲ್ಲಿ ಮಾಧುರಿ ಮತ್ತು ಅನುಜ ಇದ್ದಾರೆ ಮತ್ತು ಇಲ್ಲಿ ಫೋನ್1 ಮತ್ತು ಫೋನ್2 ಇದೆ ಫೋನ್ 1 ಜಾಹೀರಾತು ನೀಡುತ್ತದೆ ಮತ್ತು ನಾನು ನಿಮಗೆ ಬಿಎಲ್ಈ ಆಂಟೆನ್ನ ಮತ್ತು ರಿಸಿವರ್ ಆಂಟೆನ್ನ ತೋರಿಸುತ್ತೇನೆ ಪೂರ್ಣತೆಗಾಗಿ 2 ಆಂಟೆನ್ನವನ್ನು ಸಂಪರ್ಕ ಮಾಡೋಣ ಇವು 2 ಫೋನ್ಗಳು ಅವು ಅಂಡ್ರೊಯಿಡ್ ಆಗಿರಬಹುದು ಅಥವಾ ಯಾವುದೂ ಆಗಿರಬಹುದು ಈ ಪ್ರದರ್ಶನವು ಫೋನ್ 1 ರ ಗೌಪ್ಯತೆಯ ಬಗ್ಗೆ ಆಗಿರುತ್ತದೆ ಇಲ್ಲಿ ಬಿಎಲ್ಈ 4 2 ಮತ್ತು ಮೇಲಿನದರಲ್ಲಿ ವಿಳಾಸದ ವಿಶ್ಲೇಷಣಾ ಭಾಗವನ್ನು ಆರ್ಪಿಏ ಎಂದು ಕರೆಯುತ್ತಾರೆ ಇದು ಬಿಎಲ್ಈ 4 2 ರ ಉತ್ತಮ ವೈಶಿಷ್ಟ್ಯವಾಗಿದೆ ಆರ್ಪಿಏಯ ಪೂರ್ಣ ರೂಪ ರಿಸೋಲ್ವಾಬಲ್ ಪ್ರೈವೇಟ್ ಅಡ್ರೆಸ್ ಆಗಿದೆ ಮೂಲಭೂತವಾಗಿ ಈ ಫೋನ್ ಇಥರ್ನೆಟ್ ನಲ್ಲಿ ಮ್ಯಾಕ್ ವಿಳಾಸವನ್ನು ನಿರಂತರವಾಗಿ ಬದಲಾಯಿಸುತ್ತದೆ ಮತ್ತು ರಾಂಡಮ್ ಆಗಿ ಮ್ಯಾಕ್ ವಿಳಾಸವನ್ನು ಉತ್ಪಾದಿಸುತ್ತದೆ ಆದರೆ ಅದು ಫೋನ್ 2 ರಿಂದ ಯಶಸ್ವಿಯಾಗಿ ವಿಸಂಕೇತಿಕರಿಸುತ್ತದೆ ಇದು ಅದರ ಉತ್ತಮ ವಿಚಾರ ಅಂದರೆ ಈ ಫೋನ್ನಿರಂತರವಾಗಿ ರಾಂಡಮ್ ಮ್ಯಾಕ್ ವಿಳಾಸವನ್ನು ಉತ್ಪಾದಿಸುತ್ತದೆ ಲಿಂಕ್ ಪದರದ ವಿಳಾಸ ರಾಂಡಮ್ ಆಗಿದ್ದರೂ ಸಹ ಫೋನ್ 2 ಅದನ್ನು ಹಿಡಿಯಲು ಸಾಧ್ಯವಾಗುತ್ತದೆ ಇದನ್ನು ಐಡೆಂಟಿಟೀ ರೇಸೋಲ್ವಿಂಗ್ ಕೀ ಅಂದರೆ ಐಆರ್ಕೆ ಎಂದು ಕರೆಯುತ್ತಾರೆ ಮತ್ತು ಐಆರ್ಕೆ ಎಂದರೇನು ಐಆರ್ಕೆ ಯು ಹಂಚಿಕೆಯ ಕೀ ಆಗಿದೆ ಮತ್ತು ಹಂಚಿಕೆಯ ಕೀಯನ್ನು ಹೇಗೆ ಉತ್ಪಾದಿಸುತ್ತೀರಿ ಹಂಚಿಕೆಯ ಕೀಯನ್ನು ವಿದ್ಯುತ್ ಕರ್ವ್ ಸಮಯ ನೋಡಿ 2513 ಆಲ್ಗೊರಿತಮ್ ಮೂಲಕ ಉತ್ಪಾದಿಸಲಾಗುತ್ತದೆ ನಾವು ಹಂಚಿಕೆಯ ಕೀಯ ಉತ್ಪಾದನಾ ಭಾಗಕ್ಕೆ ಹೋಗುವುದಿಲ್ಲ ಆದರೆ ಈ ಹಂಚಿಕೆಯ ಕೀಯು ಜೋಡಣೆಯ ಸಮಯದಲ್ಲಿ ಲಭ್ಯವಿರುತ್ತದೆ ಮತ್ತು ಇದು ಐಆರ್ಕೆ ನವೀಕರಣ ಅಂದರೆ ನೀವು ಯಾವುದೇ ಜನರಿಗೆ ಈ ಸಾಧನದ ಗೌಪ್ಯತೆಯ ಒಳಹೊಕ್ಕಲು ಬಹಳ ಕಷ್ಟವಾಗುವಂತೆ ಹಂಚಿಕೆಯಾದ ಗುಪ್ತ ಪದವನ್ನು ಬದಲಾಯಿಸುತ್ತಾ ಇರುತ್ತೀರಿ ನೀವು ಹಂಚಿಕೆಯ ಕೀಯನ್ನು 1 ಸೆಕೆಂಡ್ ನಿಂದ 11 5 ಗಂಟೆಯ ಒಳಗೆ ಬದಲಾಯಿಸುತ್ತಾ ಇರುತ್ತೀರಿ ಉದಾಹರಣೆಗೆ ನೀವು ಸಾರ್ವಜನಿಕ ಸ್ಥಳದಲ್ಲಿ ಇದ್ದರೆ ಬಹುಶಃ ನೀವು ಹಲವು ಸಾಧನದೊಂದಿಗೆ ಐಆರ್ಕೆಯನ್ನು ಹಲವು ಬಾರಿ ಬದಲಾಯಿಸುತ್ತಾ ಇರುತ್ತೀರಿ ಯಾಕೆಂದರೆ ಯಾವ ರೀತಿಯ ಸಾಧನವು ನಿಮ್ಮ ಸುತ್ತಲೂ ಇದೆ ಯಾರು ಮಾಹಿತಿ ಕದಿಯುವವರು ಯಾರು ನಿಮ್ಮನ್ನು ಕೇಳುತ್ತಿದ್ದಾರೆ ಎಂದು ನಿಮಗೆ ತಿಳಿದಿಲ್ಲ ಹಾಗಾಗಿ ನೀವು ಎಲ್ಲಿ ಇದ್ದೀರಿ ಎಂಬುದನ್ನು ಅವಲಂಬಿಸಿ ನೀವು ಐಆರ್ಕೆಯನ್ನು ಬೇಕಾದಂತೆ ಬದಲಾಯಿಸಲು ಬಯಸುತ್ತೀರಿ ಒಂದು ವೇಳೆ ಅದು ನಿಮ್ಮ ಮನೆಯ ಒಳಗೆ ಇದ್ದರೆ ಅದು ಕೇವಲ ಒಂದು ಬಾರಿಯ ಕೆಲಸ ಮತ್ತು ನೀವು ಭದ್ರತೆಯ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಕಾಗಿಲ್ಲ ಯಾಕೆಂದರೆ ಅದು ಸಣ್ಣ ವೈಯಕ್ತಿಕ ಸ್ಥಳ ಹಾಗಾಗಿ ಅದನ್ನು ನೀವು 11 ಗಂಟೆ ಅಥವಾ 12 ಗಂಟೆ ಅಥವಾ ಸಾಧ್ಯವಿರುವ ಪ್ರಮಾಣಿತ ಮಟ್ಟಕ್ಕೆ ಸ್ಥಾಪಿಸಲು ಇಚ್ಚಿಸುತ್ತೀರಿ ಹಾಗಾಗಿ ಕಚೇರಿ ವಾತಾವರಣದಲ್ಲಿ ಸಾರ್ವಜನಿಕ ಮುಂತಾದ ಸ್ಥಳಗಳಲ್ಲಿ ನೀವು ಐಆರ್ಕೆಯನ್ನು ಹಲವು ಬಾರಿ ಬದಲಾಯಿಸುತ್ತಿರಿ ಹಾಗಾಗಿ 4 2 ಮತ್ತು ಅದರ ಮೇಲಿನದರ ಉತ್ತಮ ವಿಚಾರದಿಂದಾಗಿ ನಾನು 4 2 ಇದರ ಮೊದಲಿನದರ ಬಗ್ಗೆ ಮಾತನಾಡುವುದಿಲ್ಲ 2 ಮತ್ತು ಅದರ ಮೇಲಿನದರ ಪ್ರಯೋಜನವೆಂದರೆ ಈ ಐಡೆಂಟಿಟೀ ರಿಸೋಲ್ವಿಂಗ್ ಕೀಯನ್ನು ಬಿಳಿ ಪಟ್ಟಿಯೊಂದಿಗೆ ಬಳಸಬಹುದು ನಮ್ಮಲ್ಲಿ ಬಿಳಿ ಪಟ್ಟಿ ಮತ್ತು ಕಪ್ಪು ಪಟ್ಟಿ ಇದೆ ಬಿಳಿ ಪಟ್ಟಿಯೆಂದರೆ ನಮಗೆ ನಂಬಿಕೆಯಿರುವವರು ಆಗಿರುತ್ತಾರೆ ಹಾಗಾಗಿ ಐಆರ್ಕೆ ಮತ್ತು ಬಿಳಿ ಪಟ್ಟಿ ಸಾಧ್ಯವಿದೆ ಈ ಸಂಯೋಜನೆಯಿಂದ ಫೋನ್ ಏ ಮತ್ತು ಫೋನ್ ಬಿ ಸಂಪರ್ಕವು ವೇಗಗೊಳ್ಳುತ್ತದೆ ಇದರಿಂದ ಹೆಚ್ಚಿನ ಮಟ್ಟದಲ್ಲಿ ಶಕ್ತಿಯ ಉಳಿತಾಯವಾಗುತ್ತದೆ ಹಾಗಾಗಿ ಈಗ ಪ್ರದರ್ಶನವನ್ನು ನೋಡೋಣ ಈ ಫೋನ್ ಜಾಹೀರಾತು ನೀಡುತ್ತಿದೆ ಮತ್ತು ನಾವು ಇವೆರಡು ಸಾಧನದ ಗೌಪ್ಯತೆಯ ಬಗ್ಗೆ ಮಾತನಾಡುತ್ತಿದ್ದೇವೆ ಹಾಗೂ ನಾನು ನಿಮಗೆ ಈ ಸಾಧನವು ಮ್ಯಾಕ್ ವಿಳಾಸ ಫ್ಲಾಶ್ ಆಗಿರುವುದನ್ನು ತೋರಿಸುತ್ತೇನೆ ಹಾಗಾಗಿ ಫ್ಲಾಶ್ ಆದ ಮ್ಯಾಕ್ ವಿಳಾಸ 61553406 ಬಿ 454 ಮತ್ತು ಇದು ಆರ್ಎಸ್ಎಸ್ಐ ಅಂದರೆ ಸ್ವೀಕೃತ ಸಂಕೇತದ ಶಕ್ತಿಯಾಗಿರುತ್ತದೆ ಇದು ರಿಸಿವರ್ನಲ್ಲಿ ಸ್ವೀಕರಣೆಯಾಗಿದೆ ಸಮಯ ನೋಡಿ 2806 ಈಗ ನಾವು ಇದನ್ನು ಇಲ್ಲಿ ನಿಲ್ಲಿಸೋಣ ಅದು ಟ್ರಾನ್ಸ್ಮಿಟ್ ಮಾಡುವುದನ್ನು ನಿಲ್ಲಿಸಿರುವುದನ್ನು ನೀವು ನೋಡಬಹುದು ಮತ್ತು ನಾವು ಅದನ್ನು ಮೊದಲಿನಿಂದ ಪ್ರಾರಂಭಿಸೋಣ ಮತ್ತು ಮಾಧುರಿ ಇದನ್ನು ಪ್ರಾರಂಭಿಸುತ್ತಾಳೆ ಮತ್ತು ಈ ಬಾರಿ ಮ್ಯಾಕ್ ವಿಳಾಸ ಬದಲಾಗಿರುವುದನ್ನು ನೀವು ನೋಡಬಹುದು 6 ಬಿ 203 ಎಫ್ 7822 ಮತ್ತು ನಂತರ 0 0 ಮತ್ತು ಖಂಡಿತವಾಗಿ ಸ್ವೀಕರಣೆಯಾದ ಸಂಕೇತದ ಶಕ್ತಿಯು ಕಳೆ 40 ಆಗಿರುತ್ತದೆ ಈಗ ಅದು ಕಳೆ 52 ಮತ್ತು ನಾನು ಅದನ್ನು ದೂರ ತೆಗೆದುಕೊಂಡು ಹೋದರೆ ಅದು ಕಳೆ 65 ಆಗುತ್ತದೆ ಅದನ್ನು ನಾನು ಹತ್ತಿರ ತಂದರೆ ಅದು ಕಳೆ 49 ಆಗುತ್ತದೆ ವ್ಯಾಪ್ತಿ ಹಾಗೂ ಸ್ಥಳೀಕರಣವು ಇಲ್ಲಿ ಸಾಧ್ಯವಿದೆ ಒಂದು ವೇಳೆ ಈ ಫೋನ್ ಜೇಬಿನಲ್ಲಿದೆ ಮತ್ತು ಇದು ಬೇಕನ್ ಎಂದು ಊಹಿಸಿಕೊಳ್ಳಿ ಆಗಲೂ ಸಹ ವ್ಯಾಪ್ತಿಯು ತಲುಪುತ್ತದೆ ಹಾಗಾಗಿ ನಾವು ಗೌಪ್ಯತೆಯನ್ನು ಪ್ರದರ್ಶಿಸುವಾಗ ನಾನು ಸೂಚಿಸಿದಂತೆ ಬೇಕನ್ ತಂತ್ರಜ್ಞಾನದ ವ್ಯಾಪ್ತಿಯು ಕೂಡ ಸುಲಭದಲ್ಲಿ ಉಪಯೋಗಕ್ಕೆ ಬರುತ್ತದೆ ಯಾಕೆಂದರೆ ಆರ್ಎಸ್ಎಸ್ಐಯನ್ನು ಕೂಡ ಪರಿಣಾಮಕಾರಿಯಾಗಿ ಉಪಯೋಗಿಸಬಹುದು ಈ ಒಳ್ಳೆಯ ಪರದೆಯನ್ನು ನಾವು ನೋರ್ಡಿಕ್ ಎನ್ಆರ್ಎಫ್ ಸಿರೀಸ್ ನ ಸೋಕ್ಸ್ ವೇದಿಕೆಗೆ ಬಳಸಬಹುದು ನೀವು ಕೋಡ್ ನಲ್ಲಿ ಈ ನಿರ್ದಿಷ್ಟ ಭಾಗವನ್ನು ನೋಡಬೇಕೆಂದು ನಾನು ಬಯಸುತ್ತೇನೆ ಅದರಲ್ಲಿ ನೀವು ಐಆರ್ಕೆ ಮತ್ತು ನಡುವಣ ಅವಧಿಯ ಬಗ್ಗೆ ಮಾತನಾಡುತ್ತೀರಿ ನಾನು ಈಗಾಗಲೇ ಪ್ರದರ್ಶನವನ್ನು ವಿವರಿಸುವಾಗ ಹಂಚಿಕೆಯ ಕೀಯನ್ನು ಸನ್ನಿವೇಶಕ್ಕೆ ಅನುಗುಣವಾಗಿ ನಿರ್ದಿಷ್ಟ ಸಮಯದ ನಂತರ ಬದಲಾಯಿಸಬೇಕೆಂದು ನಿಮಗೆ ಹೇಳಿದ್ದೇನೆ ಹಾಗಾಗಿ ಬಿಎಲ್ಈ ಮೂಲದ ಸಂಕೇತದಿಂದ ವ್ಯಾಖ್ಯಾನಿಸಿದ ಈ ನಿರ್ದಿಷ್ಟ ರಚನೆಯಿಂದಾಗಿ ನಡುವಣ ಅವಧಿಯ ಬದಲಾವಣೆ ನಿಜವಾಗಿ ಪರಿಣಾಮವನ್ನು ಬೀರುತ್ತದೆ ಹಾಗಾಗಿ ಇನ್ಫುಟ್ ಪದ್ದತಿಯ ಖಾಸಗಿ ವಿಳಾಸದ ಚಕ್ರದ ನಡುವಣ ಅವಧಿಯನ್ನು ಸೆಕೆಂಡ್ ನಲ್ಲಿ ನೀಡಿದ್ದಾಗ ನೀವು ಯಾವುದಾದರೂ ಗರಿಷ್ಠ ನಡುವಣ ಅವಧಿಗೆ ಬದಲಾಯಿಸಬಹುದು ಅದನ್ನು ನಾವು ಇಲ್ಲಿ 11 5 ಗಂಟೆ ಎಂದು ಹೇಳಿದ್ದೇವೆ ಹಾಗಾಗಿ ಇದು ಐಆರ್ಕೆ ನಡುವಣ ಅವಧಿಯ ನವೀಕರಣ ಮತ್ತು ಒಮ್ಮೆ ಈ ನವೀಕರಣವಾದರೆ ಹೊಸ ಹಂಚಿಕೆಯ ಕೀಯು ಈ ಎರಡು ಸಾಧನದಲ್ಲಿ ಲಭ್ಯವಿರಬೇಕು ಮತ್ತು ಯಾವಾಗೆಲ್ಲ ಅಲ್ಲಿ ಮಾಹಿತಿಯ ವಿನಿಮಯವಾಗುತ್ತದೆ ಆಗ ಅವು ಅದರ ಗೌಪ್ಯತೆಯನ್ನು ನಿರ್ವಹಿಸಬೇಕು ಆಕ್ರಮಣವನ್ನು ಮಧ್ಯದಲ್ಲಿ ತಡೆಹಿಡಿಯುವುದು ಬಿಎಲ್ಈಯ ಸಾಮರ್ಥ್ಯವಾಗಿರುತ್ತದೆ ಇಲ್ಲಿ ಮತ್ತೊಮ್ಮೆ ನಾನು ಬಿಎಲ್ಈಯನ್ನು 4 2 ಮತ್ತು ಮೇಲಿನದಕ್ಕೆ ನಿರ್ಬಂಧಿಸುತ್ತೇನೆ ಅಂದರೆ 4 2 ಮತ್ತು 5 0 ಮಾತ್ರ ಆಗಿರುತ್ತದೆ ಕೇವಲ 4 2 ಮತ್ತು 5 0 ಸಂದರ್ಭಗಳು ಮಾತ್ರ ಈ ಚಿತ್ರವನ್ನು ಅನುಸರಿಸುತ್ತದೆ ಹಾಗಾಗಿ ಇಲ್ಲಿ ನಿಷ್ಕ್ರಿಯ ಕದ್ದಾಲಿಕೆಯಿದೆ ಅಂದರೆ 2 ಸಾಧನಗಳನ್ನು ಕೇಳುತ್ತಿರುವವರು ಎಂದು ಅರ್ಥ ಈ ಸಾಧನವನ್ನು ನೋಡಿ ಒಂದು ಎಂಬೆಡೆಡ್ ಸಾಧನ ಮತ್ತೊಂದು ಫೋನ್ ಆಗಿರುತ್ತದೆ ಹಾಗೂ ಒಂದು ವೇಳೆ ಬಳಕೆದಾರರಿಗೆ ಈ ಮಾಹಿತಿ ಬೇಕಿದ್ದರೆ ಅವರು ಈ ಮಾಹಿತಿಯನ್ನು ಭದ್ರವಾದ ಲಿಂಕ್ ಮೂಲಕ ಪಡೆಯಬಹುದು ಮತ್ತು ಈ ಲಿಂಕ್ ಹೇಗೆ ಎನ್ಕ್ರಿಪ್ಟ್ ಆಗಿದೆ ನಾವು ಹಂಚಿಕೆಯ ಕೀ ಯು 2 ಅಂತಿಮದ ಸಾಧನದಲ್ಲಿ ಲಭ್ಯವಿರುವುದನ್ನು ಉಲ್ಲೇಖಿಸಿದ್ದನ್ನು ನೆನಪಿನಲ್ಲಿಡಿ ಆದ್ದರಿಂದ ಈ ಬದಿಯ ಲಿಂಕ್ ಎಂಕ್ರಿಪ್ಷನ್ ಅನ್ನು ಪ್ರಾರಂಭಿಸುತ್ತದೆ ಈ ಬದಿಯು ಡಿಕ್ರಿಪ್ಟ್ ಆಗುತ್ತದೆ ಮತ್ತು ಇದೇ ರೀತಿ ಮಾಹಿತಿಯ ಭದ್ರತಾ ಬದಲಾವಣೆಯು ಈ ಲಿಂಕ್ ಮೂಲಕ ಎನ್ಕ್ರಿಪ್ಟ್ ಆಗುತ್ತದೆ ಈಗ ಈ ಪಾಸ್ ಕೀಯನ್ನು ಸ್ಪಷ್ಟಪಡಿಸದೆ ಮಾಹಿತಿಯನ್ನು ಪಡೆಯಲು ಸಾಧ್ಯವಿಲ್ಲ ಲಿಂಕ್ ಎನ್ಕ್ರಿಪ್ಟ್ ಆಗಿದ್ದರೂ ಸಹ ಪಾಸ್ಕೀಯನ್ನು ಬಳಕೆದಾರರು ಟೈಪ್ ಮಾಡಬೇಕು ಹಾಗೂ ಬಳಕೆದಾರರು ಪಾಸ್ಅನ್ನು ಟೈಪ್ ಮಾಡಿದರೆ ಮಾತ್ರ ಮಾಹಿತಿಯನ್ನು ಪಡೆಯಬಹುದು ಇಲ್ಲದಿದ್ದರೆ ಯಾವುದೇ ಮಾಹಿತಿಯನ್ನು ಕೊಡಲಾಗುವುದಿಲ್ಲ ಕೇವಲ ಸಾಧನಗಳನ್ನು ಸಂಪರ್ಕ ಮಾತ್ರ ಮಾಡಬಹುದು ಹಾಗಾಗಿ ಈ ಸಾಧನವು ಕೇವಲ ಸಂಪರ್ಕ ರೀತಿಯಲ್ಲಿರುತ್ತದೆ ಇದು ಔಟ್ಪುಟ್ ಸಾಧನ ಇದು ಇನ್ಪುಟ್ಸಾಧನ ಮತ್ತೊಮ್ಮೆ ಹಿಂದೆ ತೆರಳಿ ಸಾಮರ್ಥ್ಯವನ್ನು ನೋಡಿಕೊಳ್ಳಿ ಇದು ಔಟ್ಪುಟ್ ಸಾಧನ ಯಾಕೆಂದರೆ ಈ ಫೋನ್ನಲ್ಲಿ ಪರದೆ ಮತ್ತು ಕೀಮಣೆಯಿದೆ ಆದ್ದರಿಂದ ಬಳಕೆದಾರರು ಪಾಸ್ ಕೀಯನ್ನು ಟೈಪ್ ಮಾಡಬಹುದು ಈ ಸಾಧನದಲ್ಲಿ ಮಾಹಿತಿಯಿದೆ ಅದರಲ್ಲಿ ಐಓ ಸಾಮರ್ಥ್ಯವಿದೆ ಅದರಲ್ಲಿ ಪರದೆಯಿಲ್ಲ ಮತ್ತು ಕೀಹಲಗೆಯಿಲ್ಲ ಇದು ಕೂಡ ನಾನು ಸೂಚಿಸಿದಂತೆ ಇನ್ಪುಟ್ ಸಾಧನ ವಿಶಾಲವಾದ ದೃಷ್ಟಿಕೋನದಿಂದ ಹೇಳುವುದಾದರೆ ಈ ಎಮ್ಐಎಮ್ದಾಳಿಯನ್ನು ತಡೆಯಲು ಒಟ್ಟು 5 ಸಂಘಟನೆಯ ಮಾದರಿಯಿದೆ ನಾನು ಒಂದಾದ ಮೇಲೊಂದರಂತೆ ಬರೆಯುತ್ತೇನೆ ನಂತರ ನಾವು ಈ ಚಿತ್ರದ ದೃಷ್ಟಿಕೋನದಿಂದ ಕೇವಲ ಒಂದು ಸಂಘಟನೆಯ ಮಾದರಿಯನ್ನು ಅರ್ಥಮಾಡಿಕೊಳ್ಳೋಣ ಅದನ್ನು ಸಂಖ್ಯಾ ಹೋಲಿಕೆ ಎಂದು ಕರೆಯುತ್ತಾರೆ ಅದರ ಅರ್ಥವೇನು ಈ ಪಾಸ್ ಕೀ 6 ಅಂಕೆಯ ಗುಪ್ತಪದವಾಗಿದೆ ಹಾಗಾಗಿ ಸಂಖ್ಯಾ ಹೋಲಿಕೆಯಲ್ಲಿ ಅವೆರಡು ಸಾಧನಗಳು 6 ಅಂಕೆಯ ಸಂಖ್ಯೆಯನ್ನು ತೋರಿಸುತ್ತದೆ ಅಂದರೆ ಇನ್ನು ಮುಂದೆ ನೀವು ಐಓ ಸಾಮರ್ಥ್ಯದ ಬಗ್ಗೆ ಮಾತನಾಡುವಂತಿಲ್ಲ ಈ ಬದಿಯಲ್ಲಿ ನಿಮಗೆ ಪರದೆ ಮತ್ತು ಕೀಹಲಗೆ ಬೇಕಾಗುತ್ತದೆ ಇದು ಒಂದು ವಿಚಾರ ಒಂದು ವೇಳೆ ನಿಮ್ಮಲ್ಲಿ ನಿಜವಾಗಿ ಎಂಬೆಡೆಡ್ ಸಾಧನವಿದ್ದರೆ ಮತ್ತು ನಿಮಗೆ ಯಾವುದೇ ಪರದೆ ಮತ್ತು ಕೀಹಲಗೆಯನ್ನು ಹೊಂದಲು ಬೇಡದಿದ್ದಲ್ಲಿ ಅದು ಒಂದು ರೀತಿಯ ಸಂಘಟನೆಯಾಗುತ್ತದೆ ಅದನ್ನು ನಾವು ಪ್ರದರ್ಶನದಲ್ಲಿ ವಿವರಿಸುತ್ತೇವೆ ಆದರೆ ನೀವು ಎರಡೂ ಬದಿಯಲ್ಲಿ ಫೋನ್ಅನ್ನು ಹೊಂದಬಹುದು ಅಂದರೆ ಪರದೆ ಮತ್ತು ಕೀಹಲಗೆಅಲ್ಲಿ ಲಭ್ಯವಿರುತ್ತದೆ ಹಾಗಾಗಿ ಎರಡೂ ಬದಿಯಲ್ಲಿ ಫೋನ್ ಇದ್ದರೆ ನೀವು ಸಂಖ್ಯಾ ಹೋಲಿಕೆ ಮಾಡಬಹುದು ಹಾಗಾಗಿ ಸಾಧನದ ಪರದೆಯಲ್ಲಿ 6 ಅಂಕೆಯ ಸಂಖ್ಯೆ ಪ್ರದರ್ಶನಗೊಳ್ಳುತ್ತದೆ ಮತ್ತು ಅದನ್ನು ಬಳಕೆದಾದರು ಹೌದು ಎಂದು ಹೇಳಿ ಅಂಗೀಕರಿಸಬಹುದು ಹಾಗೂ ಎರಡು ಸಾಧನಗಳು ಒಂದೇ ಸಂಖ್ಯೆಯನ್ನು ಪ್ರದರ್ಶನ ಮಾಡಿದರೆ ನೀವು ಹೌದು ಎಂದು ಹೇಳುತ್ತೀರಿ ಸಂಘಟನೆಯ ಮಾದರಿಯು ಕಡಿಮೆ ಶಕ್ತಿಯ ಎಲ್ಈ ಭದ್ರತಾ ಸಂಪರ್ಕವನ್ನು ಪರಿಚಯ ಮಾಡಿಸಿದೆ ಅದರಲ್ಲಿ 4 2 ಮತ್ತು ಮೇಲಿನ ಡಿಎಲ್ಈ ಆವೃತ್ತಿ ಬಹಳ ಮುಖ್ಯವಾದದ್ದು ನಾವು ಮೊದಲಿನ ಆವೃತ್ತಿಯ ಸಾಮರ್ಥ್ಯದ ಬಗ್ಗೆ ಚಿಂತೆ ಮಾಡುವುದು ಬೇಡ ಎರಡನೆಯ ಪದ್ದತಿಯೆಂದರೆ ಕೇವಲ ಒಂದು ಬದಿಯಲ್ಲಿ ಸಾಮರ್ಥ್ಯವಿರುವುದು ಔಟ್ಪುಟ್ ಸಾಧನ ಕೀ ಹಲಗೆಯನ್ನು ಬಳಸಿ ಪಾಸ್ ಕೀಯನ್ನು ನಮೂದಿಸುತ್ತದೆ ಮತ್ತು ಪ್ರದರ್ಶಿಸುತ್ತದೆ ಇನ್ನೊಂದು ಬದಿಯಲ್ಲಿ ಪರದೆಯಿಲ್ಲ ಮತ್ತು ಕೀ ಹಲಗೆಯಿಲ್ಲ ಹಾಗೂ ವಸ್ತುವಿನ ಮಾದರಿಯಲ್ಲಿ ಬಿಎಲ್ಈಯಲ್ಲಿ ಒಂದು ಸಮಯಕ್ಕೆ ಒಂದು ಬಿಟ್ ಪಾಸ್ ಕೀ ಯ ಬದಲಾವಣೆಯು ಪ್ರಮುಖವಾಗಿದೆ ಅದರ ಬಗ್ಗೆ ಹೆಚ್ಚು ಚಿಂತೆ ಮಾಡುವುದು ಬೇಡ ಬಳಕೆದಾರರು ಸಮನಾದ ಪಾಸ್ ಕೀಯನ್ನು ಎರಡು ಸಾಧನಕ್ಕೆ ಕೊಡುತ್ತಾರೆ ಇಲ್ಲವೇ ಒಂದು ಸಾಧನ ಪಾಸ್ ಕೀಯನ್ನು ಪ್ರದರ್ಶಿಸಿ ಅದನ್ನು ಮತ್ತೊಂದು ಸಾಧನಕ್ಕೆ ಟೈಪ್ ಮಾಡುತ್ತಾರೆ ಹಾಗಾಗಿ ಸಾಧನದ ಪ್ರತಿ ಬದಿಯಲ್ಲಿ ನಿಮಗೆ ವಿವಿಧ ಸಾಮರ್ಥ್ಯವಿದೆ ಇದು ಒಂದು ವಿಧಾನ ಇನ್ನೊಂದು ವಿಧಾನದಲ್ಲಿ ನನಗೆ ಸಂಖ್ಯೆಯ ಹೋಲಿಕೆ ಇಲ್ಲವೇ ಪಾಸ್ ಕೀಯ ನಮೂದಿಸುವಿಕೆ ಮಾಡಲು ಬೇಡ ನನಗೆ ಪಾಸ್ ಕೀಯನ್ನು ನಮೂದಿಸಲು ಬೇಡ ಬಳಕೆದಾರರು ಸಮನಾದ ಪಾಸ್ ಕೀಯನ್ನು ಎರಡು ಸಾಧನಕ್ಕೆ ಕೊಡಬಹುದು ಇಲ್ಲವೇ ಒಂದು ಸಾಧನ ಪಾಸ್ ಕೀಯನ್ನು ಪ್ರದರ್ಶಿಸಿ ಅದನ್ನು ಮತ್ತೊಂದು ಸಾಧನಕ್ಕೆ ಟೈಪ್ ಮಾಡಬಹುದು ನಿಮಗೆ ಇದನ್ನು ಮಾಡಲು ಇಚ್ಚೆಯಿಲ್ಲದಿದ್ದರೆ ನೀವು ಮೂರನೆಯ ವಿಧಾನದಲ್ಲಿ ಮಾಡಬಹುದು ಮೂರನೆಯ ವಿಧಾನವು ಗುಂಪಿನ ಹೊರಗೆ ಇರುತ್ತದೆ ಅಂದರೆ ನಿಮ್ಮಲ್ಲಿ 2 ಫೋನ್ ಮತ್ತು ಎನ್ಎಫ್ಸಿ ಚಾನಲ್ ಇದ್ದರೆ ನೀವು 2 ಫೋನ್ನ ಮಧ್ಯೆ ಒಂದು ನಿರ್ದಿಷ್ಟ ಪಾಸ್ ಕೀಯನ್ನು ಕಳುಹಿಸಬಹುದು ಅದನ್ನು ಗುಂಪಿನ ಹೊರಗೆ ಎಂದು ಕರೆಯುತ್ತಾರೆ ಅಂದರೆ ನೀವು ಬಿಎಲ್ಈಯನ್ನು ಬಳಸುವುದಿಲ್ಲ ನೀವು ಪಾಸ್ ಕೀಯನ್ನು ಕಳುಹಿಸಲು ಇನ್ನೊಂದು ಚಾನಲ್ ಅನ್ನು ಬಳಸುತ್ತೀರಿ ಗುಂಪಿನ ಹೊರಗಿನ ಸಂಘಟನೆಯ ಮಾದರಿಯು ಕೇವಲ ಒಂದು ಸಾಧನವನ್ನು ಓಓಬಿ ಸಾಮರ್ಥ್ಯದಲ್ಲಿ ಬಳಸುವ ಮಾದರಿಯಾಗಿದೆ ಈಗಾಗಲೇ ಗುಂಪಿನ ಹೊರಗೆ ಕ್ರಿಪ್ಟೊಗ್ರಾಫಿಕ್ ಮಾಹಿತಿಯನ್ನು ಬದಲಾವಣೆ ಮಾಡಿದ್ದಾರೆ ಇಲ್ಲಿ ಎಮ್ಐಟಿಎಮ್ ವಿರುದ್ಧ ರಕ್ಷಣೆಯು ಮಾಹಿತಿ ಹಂಚಿಕೆಗೆ ಬಳಸುವ ಓಓಬಿಶಿಷ್ಟಾಚಾರದ ಎಮ್ಐಟಿಎಮ್ ಪ್ರತಿರೋಧಕದ ಮೇಲೆ ಅವಲಂಬಿತವಾಗಿದೆ ಹಾಗಾಗಿ ಅದು ಮೂರನೆಯ ವಿಧಾನ ನಾಲ್ಕನೆಯ ವಿಧಾನ ಕೇವಲ ಕೆಲಸ ಮಾಡುವುದು ಆಗಿದೆ ಈ ಕುತೂಹಲಕಾರಿಯದ ಸಂಘಟನೆಯ ಮಾದರಿಯನ್ನು ಎಮ್ಐಟಿಎಮ್ ರಕ್ಷಣೆ ಬೇಡದಿದ್ದಲ್ಲಿ ಇಲ್ಲವೇ ಸಾಧನಗಳಲ್ಲಿ ಐಓ ಸಾಮರ್ಥ್ಯವು ಅತಿ ಸೀಮಿತವಾಗಿದ್ದಾಗ ಬಳಸುತ್ತಾರೆ ಅಲ್ಲಿ ಎರಡು ಬದಿಯಲ್ಲಿ ಪರದೆ ಮತ್ತು ಕೀ ಹಲಗೆಯಿರುವುದಿಲ್ಲ ಹಾಗಾಗಿ ನೀವು ಯಾವುದಾದರೂ ಕಾರ್ಯವಿಧಾನವನ್ನು ಬಳಸಬೇಕು ಅವು ಸಣ್ಣ ಎಂಬೆಡೆಡ್ ಸಾಧನ ಮತ್ತು ಅವು ಅತಿ ಸೀಮಿತ ಸಂಪನ್ಮೂಲ ಅನುಗುಣವಾದ ಸಾಧನಕ್ಕೆ ಸಂಘಟನೆಯ ಮಾದರಿಯನ್ನು ಬಳಸುತ್ತದೆ ಹಾಗಾಗಿ ಅದು ಈ ರೀತಿ ಕಾರ್ಯನಿರ್ವಹಿಸುತ್ತದೆ ಅಲ್ಲಿ 4 ರೀತಿಯ ಸಂಘಟನೆಯ ಮಾದರಿಯಿರುತ್ತದೆ ಬಿಎಲ್ಈ 4 0 ಯಲ್ಲಿ 3 ಸಂಘಟನೆಯ ಮಾದರಿಯಿರುತ್ತದೆ ಅದು ಎಮ್ಐಟಿಎಮ್ ನಿಂದ ರಕ್ಷಣೆ ನೀಡುತ್ತದೆ ಎಮ್ಐಟಿಎಮ್ ರಕ್ಷಣೆ ಬೇಕಾಗದ ಉಪಯೋಗಗಳು ಅಂದರೆ ಕೇವಲ ಕೆಲಸ ಮಾಡುವ ಮಾದರಿಗೆ ಎಮ್ಐಟಿಎಮ್ನಿಂದ ರಕ್ಷಣೆ ಬೇಕಾಗಿಲ್ಲ ಹಾಗಾಗಿ ಇದನ್ನು ನೀವು ಬಳಸಬಹುದು ಬಿಎಲ್ಈ 5 2 ಇಲ್ಲವೇ 5 0 ನಿಮಗೆ ಯಾವುದನ್ನು ಮಾಡಲು ಬಲವಂತ ಮಾಡುವುದಿಲ್ಲ ಆದರೆ ಅದು ಇದು ನಿಮಗೆ ಅತಿವಿನಾಶವಲ್ಲ ಮತ್ತು ನಿಮಗೆ ಇದು ಬೇಕಾಗುವುದಿಲ್ಲ ಎಂದು ಹೇಳಿ ತಪ್ಪಿಸಿಕೊಳ್ಳಲು ಈ ಉತ್ತಮ ದಾರಿಯನ್ನು ತೋರಿಸುತ್ತದೆ ಎಮ್ಐಟಿಎಮ್ ಅನ್ನು ತಡೆಹಿಡಿಯಲು ಸಂಘಟನೆಯ ಮಾದರಿಯಿರುತ್ತದೆ ಅದು ಕೂಡ ಸಾಧ್ಯವಿದೆ ಸಂಖ್ಯೆಯ ಸಂಘಟನೆಯ ಮಾದರಿಯೆಲ್ಲವು ಮೊದಲಿನ ಆವೃತ್ತಿಯಲ್ಲಿ ಲಭ್ಯವಿರಲಿಲ್ಲ ಹಾಗಾಗಿ ನನಗೆ ಆ ವಿವರಣೆಗೆ ಹೋಗಲು ಬೇಡ ಹಾಗಾಗಿ ಇನ್ಪುಟ್ ಸಾಧನಕ್ಕೆ ಸಾಮರ್ಥ್ಯವಿಲ್ಲದ ಪಾಸ್ ಕೀಯ ಪ್ರದರ್ಶನವನ್ನು ನೋಡೋಣ ಆದರೆ ಇನ್ನೊಂದು ಬದಿಯಲ್ಲಿ ಐಓ ಸಾಧನದಲ್ಲಿ ಪರದೆ ಮತ್ತು ಕೀಹಲಗೆ ಇದೆ ಹಾಗಾಗಿ ಇದು ಈ ಎಂಬೆಡೆಡ್ ಸಾಧನದಿಂದ ನಾವು ಪಡೆಯಲು ಆಸಕ್ತಿ ಹೊಂದಿದ ನಿರ್ದಿಷ್ಟ ಮಾಹಿತಿಯ ಪ್ರದರ್ಶನವಾಗಿರುತ್ತದೆ ಇದು 4 2 ಸಾಮರ್ಥ್ಯದ ಎಂಬೆಡೆಡ್ ಸಾಧನ ಇದು ನೋರ್ಡಿಕ್ನಲ್ಲಿ ಆಗಿರುವಂತದ್ದು ಇದನ್ನು ನೀವು ನೋಡಬಹುದು ಮತ್ತು ಇಲ್ಲಿ ನೀವು ಓದಬೇಕಾಗಿರುವ ಕೆಲವು ಮಾಹಿತಿಯಿದೆ ಮತ್ತು ನೀವು ಕೆಲವು ಹಂತಗಳನ್ನು ಅನುಸರಿಸಿದರೆ ಮಾತ್ರ ನೀವು ಪಾಸ್ ಕೀಯನ್ನು ಕೊಡಲು ಸಾಧ್ಯವಾಗುತ್ತದೆ ಅದಾದಮೇಲೆ ಮಾಹಿತಿ ಬರುತ್ತದೆ ಹಾಗಾಗಿ ಇದರ ಬಗ್ಗೆ ಮಾಧುರಿ ನಿಮಗೆ ಪ್ರದರ್ಶನ ಕೊಡುತ್ತಾಳೆ ಅವಳು ಜೋಡನೆಯನ್ನು ಮಾಡುತ್ತಾಳೆ ಮತ್ತು ಅದು ಯೂಯೂಐಡಿ ಗೊತ್ತಿಲ್ಲದ ಸೇವೆ ಎಂದು ಹೇಳುತ್ತದೆ ಅವಳು ಅದರ ಮೇಲೆ ಒತ್ತುತ್ತಾಳೆ ಮತ್ತು ಅದಕ್ಕೆ ಅಲ್ಲಿ ಗೊತ್ತಿಲ್ಲದ ಗುಣಲಕ್ಷಣ ಬರುತ್ತದೆ ಮತ್ತು ಅವಳು ಅದನ್ನು ಓದುತ್ತಾಳೆ ಅವಳು ಅದನ್ನು ಒತ್ತಿದಾಗ ಅಲ್ಲಿ ಜೋಡನೆಯ ಅನುಮತಿ ಕೋರಿಕೆಯು ಬರುತ್ತದೆ ನಂತರ ಅವಳು ಬ್ಲೂಟೂತ್ ಜೋಡನೆಯ ಸಾಧನದಲ್ಲಿ ಟೈಪ್ ಮಾಡುತ್ತಾಳೆ ಅಲ್ಲಿ ಅವಳು ಪಾಸ್ ಕೀ ಯನ್ನು ನೀಡುತ್ತಾಳೆ ಒಮ್ಮೆ ಅವಳು ಒತ್ತಿದ ಮೇಲೆ ಅವಳಿಗೆ ಮಾಹಿತಿ ಲಭಿಸುತ್ತದೆ ಮಾಹಿತಿಯನ್ನು ನೀವು ನೋಡಬಹುದು ಅದು 2ಡಿ ಎಫ್0 7 5 ಸಿ 6 2 ಎಫ್ 3 0 ಆಗಿರುತ್ತದೆ ಪಾಸ್ ಕೀಯನ್ನು ನೀಡದೆ ಅದು ಮಾಹಿತಿಯನ್ನು ಕೊಡುವುದಿಲ್ಲ ಎಂದು ಇಲ್ಲಿ ಅದು ನಿಖರವಾಗಿ ಸೂಚಿಸುತ್ತದೆ ಇಲ್ಲಿ ಕೀ ಎಲ್ಲಿದೆ ಎಂದು ನೀವು ಕೇಳಬಹುದು ಅದು ಈ ಸಾಧನದಲ್ಲಿ ಇಲ್ಲವೇ ಈ ಸಾಧನದಲ್ಲಿ ಎಂಬೆಡೆಡ್ ಆಗಿದೆ ಅಥವಾ ಈ ಫೋನ್ನಲ್ಲಿ ಇರುತ್ತದೆ ನಾವು ಯಾವುದೇ ಕೀಯನ್ನು ಟೈಪ್ ಮಾಡಿಲ್ಲ ಯಾಕೆಂದರೆ ಹಂಚಿಕೆಯ ಕೀ ಈಗಾಗಲೇ ಎರಡು ಬದಿಯಲ್ಲಿ ಸಿದ್ಧವಾಗಿದೆ ನಾವು ಕೇವಲ ಪಾಸ್ ಕೀಯನ್ನು ನೀಡುತ್ತೇವೆ ಹಾಗಾಗಿ ಅದು ಬಹಳ ಮುಖ್ಯ ನಾವು ಪಾಸ್ ಕೀಯನ್ನು ಸರಳ ಅಕ್ಷರದಲ್ಲಿ ಕೊಟ್ಟಿರುವುದನ್ನು ನೀವು ನೋಡಿದ್ದೀರಿ ಯಾಕೆಂದರೆ ಲಿಂಕ್ ಆ ಕೀಯನ್ನು ಬಳಸಿ ಎನ್ಕ್ರಿಪ್ಟ್ ಆಗಿದೆ ಅದು ಈಗಾಗಲೇ ಸಾಧನದ ಎರಡು ಬದಿಯಲ್ಲಿ ಇದೆ ಹಾಗೂ ಇದು ಬಹಳ ಮುಖ್ಯ ವಿಚಾರವಾಗಿದೆ